ಹಲೋ ವಿನ್ಯಾಸ ಚಿಂತನೆಯ ಈ ಹಂತಕ್ಕೆ ಮತ್ತೆ ಸ್ವಾಗತ ಇದನ್ನು ಪರೀಕ್ಷಾ ಹಂತ ಎಂದು ಕರೆಯಲಾಗುತ್ತದೆ ಆದರೆ ನಾವು ಪರೀಕ್ಷಾ ಹಂತದಲ್ಲಿ ಪ್ರಾರಂಭಿಸುವ ಮೊದಲು ನಾವು ಇಲ್ಲಿಯವರೆಗೆ ಪೂರ್ಣಗೊಳಿಸಿರುವುದನ್ನು ಪುನಃ ಮನನ ಮಾಡಿಕೊಳ್ಳಲು ನಾನು ಬಯಸುತ್ತೇನೆ ನಾವು ಮೊದಲ ಹಂತಗಳಲ್ಲಿ ನೋಡಿದಂತೆ ಬಹಳ ಸಮಯದಿಂದ ಈ ಕೋರ್ಸ್ನಲ್ಲಿ ವಿನ್ಯಾಸ ಚಿಂತನೆಯು ನಾಲ್ಕು ಹಂತಗಳನ್ನು ಹೊಂದಿದೆ ಎಂದು ನಾವು ನೋಡಿದ್ದೇವೆ ಮೊದಲ ಹಂತ ಜನರು ಮಾನವ ಕೇಂದ್ರಿತ ವಿನ್ಯಾಸವು ವಿನ್ಯಾಸ ಚಿಂತನೆಗೆ ಪರ್ಯಾಯ ಹೆಸರು ಜನರಿಗೆ ನೀವು ಸಹಾಯ ಮಾಡಬಹುದಾದ ಜಾಗಗಳು ಬಹಳಷ್ಟು ಇವೆ ಅವರೊಂದಿಗೆ ಏನು ನಡೆಯುತ್ತಿದೆ ಎಂಬುದನ್ನು ನೀವು ಕಂಡುಹಿಡಿಯಬಹುದು ನೀವು ಯಾರು ಅವರಿಗೆ ಸಹಾಯ ಮಾಡಲು ಪ್ರಯತ್ನಿಸಲು ಹಾಗಾದರೆ ಜನರ ನಡೆ ಎನೂ ಎಂಬುದನ್ನು ನೀವು ನಿಜವಾಗಿಯೂ ಹೇಗೆ ಕಂಡುಹಿಡಿಯುತ್ತೀರಿ ಇದು ಅನುಭೂತಿ ಎಂಬ ವಿಧಾನವಾಗಿದೆ ಅನುಭೂತಿ ಎಂದರೆ ನೀವು ಅವರ ಜಾಗದಲ್ಲಿ ನಿಂತು ನಿಜವಾಗಿಯೂ ಅವರನ್ನು ಕಾಡುತ್ತಿರುವುದೇನು ಮತ್ತು ನಾವು ಅವರಿಗೆ ಹೇಗೆ ಸಹಾಯ ಮಾಡಬಹುದು ಎಂದು ತಿಳಿದುಕೊಳ್ಳುವುದು ಆದ್ದರಿಂದ ಮೊದಲು ನಾವು ಕಂಡುಕೊಳ್ಳುತ್ತೇವೆ ನೀವು ಅದನ್ನು ಸಂದರ್ಶನಗಳ ಮೂಲಕ ಮಾಡಬಹುದು ಅವಲೋಕನಗಳ ಮೂಲಕ ಅವಲೋಕನಗಳು ಉತ್ತಮ ಮಾರ್ಗವಾಗಿದೆ ಆದ್ದರಿಂದ ಒಮ್ಮೆ ನೀವು ಜನರ ನಡೆಯನ್ನು ತಿಳಿದುಕೊಂಡರೆ ಅವರು ಏನೂ ಮಾಡುತ್ತಿದ್ದರು ಅವರನ್ನು ಅಲ್ಟಿಮೇಟ್ ವರ್ಡ್ ಆಗಿ ತೆಗೆದುಕೊಳ್ಳಬೇಡಿ ಮತ್ತು ನೀವು ವಿನ್ಯಾಸ ಚಿಂತಕರಾಗಿ ಈ ಜಾಗದಲ್ಲಿಯೇ ಅದನ್ನು ಅನ್ವಯಿಸಲು ಪ್ರಾರಂಭಿಸಬೇಕು ನಾವು ನಮ್ಮ ಮನಸ್ಸಿನಲ್ಲಿಯೇ ಯಾವುದರ ಮೇಲೆ ಅನ್ವಯಿಸಬೇಕು ಎಂದು ಯೋಚಿಸಬೇಕು ಆದ್ದರಿಂದ ಸಮಸ್ಯೆ ಏನು ಎಂದು ಕಂಡುಹಿಡಿಯುವ ಮುಂದಿನ ಹಂತವೇ ವಿಶ್ಲೇಷಣೆ ಜನರ ನಿಖರವಾದ ನಡೆ ಏನು ಅವರೂ ಅನುಭವಗಳನ್ನು ಅನುಭವಿಸುತ್ತಿರುವಾಗ ಅದರ ಕೆಳಗಿರುವುದನ್ನು ನೀವು ನಿಜವಾಗಿಯೂ ಕಂಡುಹಿಡಿಯಬಹುದೇ ಆದ್ದರಿಂದ ನಾವು ಬಳಸುವ ಒಂದೆರಡು ವಿಧಾನಗಳಲ್ಲಿ ಒಂದು ಬಹು ಏಕೆ ವಿಧಾನ ಅದರ ಮೂಲಕ್ಕೆ ಹೋಗಿ ಏಕೆ ಎಂದು ಅನೇಕ ಬಾರಿ ಕೇಳುವುದು ಮತ್ತು ಆಸಕ್ತಿಯ ಸಂಘರ್ಷ ಸಾಮಾನ್ಯವಾಗಿ ನಿಮ್ಮ ಆಸಕ್ತಿಯ ವ್ಯಕ್ತಿ ನಿಮ್ಮ ಬಳಕೆದಾರ ನಿಮ್ಮ ಗ್ರಾಹಕ ಮತ್ತು ಇನ್ನಾವುದರ ನಡುವಿನ ಸಂಘರ್ಷದಿಂದಾಗಿ ಸಮಸ್ಯೆ ಉದ್ಭವಿಸುತ್ತದೆ ಅದು ಇನ್ನೊಬ್ಬ ವ್ಯಕ್ತಿಯಾಗಿರಬಹುದು ಜನರ ಗುಂಪಾಗಿರಬಹುದು ಅಥವಾ ಒಂದು ವಸ್ತುವಾಗಿರಬಹುದು ಆದ್ದರಿಂದ ಈಗ ಇದು ನಿಮ್ಮ ಆಸಕ್ತಿಯ ಹೊಸ ಕ್ಷೇತ್ರವಾಗಿದೆ ಹಾಗಾಗಿ ನೀವು ಇದನ್ನು ನೋಡಲಿದ್ದೀರಿ ಮತ್ತು ನಾವು ಇದನ್ನು ನಿಜವಾಗಿ ಹೇಗೆ ಪರಿಹರಿಸಬಹುದೆಂದು ನೋಡಲಿದ್ದೇವೆ ಅದು ನಮ್ಮನ್ನು ಮೂರನೇ ಹಂತಕ್ಕೆ ಕರೆದೊಯ್ಯುತ್ತದೆ ನೀವು ಹಿಂದಿನ ಹಂತಗಳಲ್ಲಿ ಗುರುತಿಸಿದ ಸಂಘರ್ಷವನ್ನು ಪರಿಹರಿಸುವ ಮೂಲಕ ಇದನ್ನು ಮಾಡುತ್ತೀರಿ ನೀವು ಬಹಳಷ್ಟು ವಿಚಾರಗಳನ್ನು ಹೊಂದಿದ್ದೀರಿ ಆದರೆ ನೀವು ಪರಿಹರಿಸಲು ಪ್ರಾರಂಭಿಸಿದ ಸಮಸ್ಯೆಯನ್ನು ನೀವು ಪರಿಹರಿಸುತ್ತೀರಾ ಎಂದು ಮತ್ತೆ ಯಾವಾಗಲೂ ಪರಿಶೀಲಿಸುತ್ತೀರಿ ಆದ್ದರಿಂದ ಅದಕ್ಕಾಗಿಯೇ ನಾವು ಇದನ್ನು ಮೊದಲು ನೋಡಿದ್ದೇವೆ ನೀವು ಬಹಳಷ್ಟು ಆಲೋಚನೆಗಳೊಂದಿಗೆ ಬರುತ್ತೀರಿ ನಿಮ್ಮ ತಂಡವು ನಿಮ್ಮ ಆಲೋಚನೆಗಳ ಸಮೃದ್ಧಿಯನ್ನು ಉತ್ತಮಗೊಳಿಸುತ್ತದೆ ಪರಿಹಾರ ಪರಿಕಲ್ಪನೆಗಳು ಮತ್ತು ತ್ವರಿತ ಸುಳಿವು ಎಲ್ಲವನ್ನೂ ಬರೆಯುವುದು ಹಾಗಾಗಿ ಇದನ್ನು ಬಾಹ್ಯೀಕರಿಸಲಾಗಿದೆ ಇದರಿಂದ ಇತರ ಜನರು ನಿಮ್ಮದನ್ನು ನೋಡಬಹುದು ಮತ್ತು ನಿಮ್ಮ ಕಲ್ಪನೆ ಅಥವಾ ಪರಿಕಲ್ಪನೆಗೆ ಕೊಡುಗೆ ನೀಡಬಹುದು ಆದ್ದರಿಂದ ನಾವು ಪರಿಹರಿಸಿದ ನಂತರ ಈಗ ಅದನ್ನು ಪರೀಕ್ಷಿಸುವ ಸಮಯ ಹಾಗಾಗಿ ನೀವು ಈ ಹಂತದಲ್ಲಿ ಒಂದು ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸುತ್ತೀರಿ ಮತ್ತು ಅದನ್ನೇ ನಾವು ಈಗ ನೋಡಲಿದ್ದೇವೆ ಆದ್ದರಿಂದ ಇದು ಟೆಸ್ಟ್ ಎಂಬ ಹಂತವಾಗಿದೆ ನಾನು ಕಥೆಯೊಂದಿಗೆ ಪ್ರಾರಂಭಿಸುತ್ತೇನೆ ನೀವು ಪರದೆಯ ಮೇಲೆ ನೋಡುವುದು ಕ್ಯಾಪ್ಟನ್ ಬೆಲ್ಚರ್ ಅವರು ಕ್ಯಾಪ್ಟನ್ನಾಗಿದ್ದರು ಮತ್ತು ನಂತರ ರಾಯಲ್ ಬ್ರಿಟಿಷ್ ನೌಕಾಪಡೆಯೊಂದಿಗೆ ಅಡ್ಮಿರಲ್ ಆದರು ಅವರು ಸ್ವಲ್ಪ ಸಮಯದವರೆಗೆ ಅಲ್ಲಿದ್ದರು ಅವರು ಹೈಡ್ರೋಗ್ರಾಫ್ ಆಗಿದ್ದ ಕಾರಣ ಅವರ ಪ್ರಾಥಮಿಕ ಕೆಲಸವು ಸಮುದ್ರಗಳ ನಕ್ಷೆ ಮಾಡುವುದಾಗಿತ್ತು ಆದ್ದರಿಂದ ಕ್ಯಾಪ್ಟನ್ ಬೆಲ್ಚರ್ಗೆ ಸಮರಂಗ್ ಎಂಬ ಹಡಗಿನ ಕಮೆಂಡರ್ ಆಗಿ ಮಾಡಲಾಗಿತ್ತು ಇದು ಇಂಡೋನೇಷ್ಯಾದ ಜಾವಾನೀಸ್ ನಗರ ಪರದೆ ಮೇಲೆ ನೀವು ನೋಡುವ ಹಡಗು ಎಲ್ಲಿ ಮಾಡಲ್ಪಟ್ಟಿದೆ ಎಂದು ಊಹಿಸಲು ನಾನು ನಿಮಗೆ ಒಂದು ನಿಮಿಷ ಸಮಯವನ್ನು ನೀಡುತ್ತೇನೆ ನೀವು ಗೂಗಲ್ ಮಾಡಲು ಬಯಸಿದರೆ ನೀವು ವೀಡಿಯೊವನ್ನು ವಿರಾಮಗೊಳಿಸಬಹುದು ಮತ್ತು ಸಮರಂಗ್ ಅನ್ನು ಎಲ್ಲಿ ಮಾಡಲಾಗಿದೆ ಎಂದು ಕಂಡುಹಿಡಿಯಬಹುದು ಹೌದು ನಿಮ್ಮಲ್ಲಿ ಕೆಲವರು ಪಡೆದುಕೊಂಡಿರುವಂತೆ ಸರಿ ಉತ್ತರ ಕೊಚ್ಚಿನ್ ಭಾರತ ಕ್ಯಾಪ್ಟನ್ ಬೆಲ್ಚರ್ ಬಂದ ಯುಕೆ ಅಥವಾ ಅವನು ಹುಟ್ಟಿದ ಕೆನಡಾ ಅಥವಾ ಇಂಡೋನೇಷ್ಯಾ ಅಲ್ಲ ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಎಂದು ಕರೆಯಲ್ಪಡುವ ಹಡಗು ಈಗ ಇದು ಸರಳ ಪರಿಕಲ್ಪನೆಗೆ ಸಂಕೀರ್ಣವಾದ ಹೆಸರಾಗಿದೆ ಈ ಸಮಯದಲ್ಲಿ ಎಲ್ಲಾ ಹಡಗುಗಳು ತಾಮ್ರದ ಹಾಳೆಯನ್ನು ಹಡಗಿನ ಕೆಳಗೆ ಹೊಂದಿದ್ದವು ಈಗ ನಾವು ತಾಮ್ರವನ್ನು ಸಮುದ್ರದ ನೀರಿನಲ್ಲಿ ಹಾಕಿದರೆ ಅದು ನಾಶವಾಗುತ್ತದೆ ನೀವು ಕಬ್ಬಿಣವನ್ನು ಹೊರಗೆ ಇಟ್ಟಾಗ ನೀವು ಕಬ್ಬಿಣದಲ್ಲಿ ಏನು ನೋಡುತ್ತೀರಿ ಅದು ಕೆಂಪು ಪುಡಿ ಪದಾರ್ಥವನ್ನು ಅಭಿವೃದ್ಧಿಪಡಿಸುತ್ತದೆ ಇದನ್ನು ತುಕ್ಕು ಎಂದು ಕರೆಯಲಾಗುತ್ತದೆ ಅದೇ ರೀತಿ ಇದು ತಾಮ್ರದಲ್ಲೂ ಸಂಭವಿಸುವ ತುಕ್ಕು ಎಂದು ಕರೆಯಲ್ಪಡುವ ವಿದ್ಯಮಾನವಾಗಿದೆ ಆದ್ದರಿಂದ ಸಮುದ್ರದ ನೀರಿನಲ್ಲಿರುವ ತಾಮ್ರವು ನಾಶವಾಗುತ್ತದೆ ಈಗ ನೀವು ನನ್ನ ಕೋರ್ಸ್ ಅನ್ನು ಎಷ್ಟು ಚೆನ್ನಾಗಿ ತಿಳಿದುಕೊಂದಿದ್ದಿರಾ ಎಂದು ನೋಡೋಣ ನೀವು ಕೇಳುವ ಮೊದಲ ಪ್ರಶ್ನೆ ಎಂದರೆ ತಾಮ್ರವು ಏಕೆ ಅವರು ಬಳಸುವ ಲೋಹದ ಮೊದಲ ಸ್ಥಾನದಲ್ಲಿತ್ತು ಎಂದು ನನ್ನ ಪ್ರಕಾರ ತಾಮ್ರವು ಮೊದಲ ಜಾಗದಲ್ಲಿರುವುದಕ್ಕೆ ಕಾರಣ ಹಡಗಿನ ಕೆಳಭಾಗವು ಸಮುದ್ರ ಜೀವಿಗಳಿಗೆ ಒಡ್ಡಿಕೊಂಡಿದೆ ಹಾಗಾಗಿ ಬಹಳಷ್ಟು ಜೀವಿಗಳು ಹೊರಕವಚದ ಕೆಳಭಾಗದಲ್ಲಿ ಸೇರಲು ಬಯಸುತ್ತವೆ ಆದ್ದರಿಂದ ಇದು ಬೆಲ್ಚರ್ನಂತಹ ಕ್ಯಾಪ್ಟನ್ಗೆ ತಲೆ ನೋವಾಗಿತ್ತು ಮತ್ತು ಅದು ಹಡಗಿಗೆ ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ಅವರು ಅದರ ಕೆಳಗೆ ತಾಮ್ರದ ಹಾಳೆಯನ್ನು ಹಾಕಿದರು ಇದರಿಂದಾಗಿ ಕಡಲ ಹುಳುಗಳಿಂದ ರಕ್ಷಿಸಲ್ಪಡುತ್ತದೆ ಮತ್ತು ಕಳೆಗಳು ಹಡಗಿನ ಕೆಳಗಡೆ ಬೆಳೆಯದ ಪರಿಣಾಮ ಅದರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಅದಕ್ಕಾಗಿಯೇ ಅವರು ತಾಮ್ರದ ಹಾಳೆಯನ್ನು ಹೊಂದಿದ್ದರು ಆದರೆ ಸಮಸ್ಯೆ ಎಂದರೆ ಅದು ತುಕ್ಕುಗೆ ಕಾರಣವಾಯಿತು ಆ ಸಮಯದಲ್ಲಿ ಆಗ ನಮ್ಮ ಕಥೆಗೆ ನಾಯಕನ ಪರಿಚಯವಾಗುತ್ತದೆ ಸರ್ ಹುಂಫ್ರಿ ಡೇವಿ ಅವರು ತಾಮ್ರವು ನಾಶವಾಗುವುದರಿಂದ ಹೇಗೆ ರಕ್ಷಿಸಬೇಕು ಎಂದು ಪ್ರಯೋಗ ಮಾಡುತ್ತಿದ್ದರು ಹಾಗಾಗಿ ಅವರು ನಿಜವಾಗಿಯೂ ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಎಂಬ ಕುತೂಹಲಕಾರಿ ತಂತ್ರವನ್ನು ಹೊಂದಿದ್ದರು ಅದನ್ನು ಹಿಂದೆಯೇ ಈ ಹೆಸರಿನಿಂದ ಕರೆಯಲಾಗುತ್ತಿರಲಿಲ್ಲ ಆದರೆ ಅದು ಅವರು ಪ್ರಯೋಗಿಸುತ್ತಿದ್ದ ವಿದ್ಯಮಾನವಾಗಿತ್ತು ಅವರು ಮಾಡಿದ್ದೇನೆಂದರೆ ಅಗ್ಗದ ವಸ್ತು ಮತ್ತು ತಾಮ್ರ ಕಬ್ಬಿಣ ಅಥವಾ ಝಿಂಕ್ ತೆಗೆದುಕೊಂಡು ಅದನ್ನು ತಂತಿಗಳ ಮೂಲಕ ಸಂಪರ್ಕಿಸಿದರು ಅಥವಾ ಅದನ್ನು ತಾಮ್ರದ ಮೇಲೆ ಇರಿಸುವ ಮೂಲಕ ತುಕ್ಕಿನ ಸಮಸ್ಯೆಯನ್ನು ಬರದಂತೆ ನೋಡಿಕೊಂಡರು ಅದು ನಾಶವಾಗುವುದಿಲ್ಲ ಆದರೆ ಎಲ್ಲಾ ತುಕ್ಕು ಕಬ್ಬಿಣಕ್ಕೆ ಸಂಭವಿಸುತ್ತದೆ ಅಂದರೆ ತಾಮ್ರಕ್ಕೆ ಬಿಟ್ಟು ಬೇರೆ ಯಾವುದಕ್ಕೊ ತುಕ್ಕು ಹಿಡಿಯುತ್ತದೆ ಮತ್ತು ಅದು ಒಮ್ಮೆ ನಾಶವಾದ್ರೆ ಅದನ್ನು ಸುಲಭವಾಗಿ ಬದಲಾಯಿಸಬಹುದು ಮತ್ತು ತಾಮ್ರಕ್ಕೆ ಹೋಲಿಸಿದರೆ ಆ ವಸ್ತುವನ್ನು ಬದಲಿಸುವುದು ಸುಲಭದ ಜೊತೆಗೆ ಅಗ್ಗವಾಗಿದೆ ಆದ್ದರಿಂದ ಅವರು ಸಿದ್ಧರಾಗಿ ಈ ಪರಿಣಾಮವನ್ನು ಪ್ರದರ್ಶಿಸಿದರು ಅವರು ವೈಜ್ಞಾನಿಕ ಪ್ರಬಂಧಗಳನ್ನು ಬರೆದರು ಮತ್ತು ಪ್ರತಿಯೊಬ್ಬರೂ ಇದರಿಂದ ಸಂತೋಷಪಟ್ಟರು ಬ್ರಿಟಿಷ್ ನೌಕಾಪಡೆಗೆ ರಾಯಲ್ ನೇವಿ ಪದವು ಸಿಕ್ಕಿತು ಮತ್ತು ಸರ್ ಹುಂಫ್ರಿ ಡೇವಿ ರವರು ಹಿಂದೆ ಸರ್ ಅಗಿರಲಿಲ್ಲ ಎಂದು ನಾನು ಊಹಿಸುತ್ತೇನೆ ಡಾಕ್ಟರ್ ಹುಂಫ್ರಿ ಡೇವಿ ನಮ್ಮ ಬಳಿ ಸಾಕಷ್ಟು ಹಡಗುಗಳಿದ್ದು ಅವು ಈ ಸಮಸ್ಯೆಯ ಮೂಲಕ ಸಾಗುತ್ತಿವೆ ಮತ್ತು ಅದನ್ನು ಸರಿಪಡಿಸಲು ನಿಮ್ಮ ಬಳಿ ಸಮಸ್ಯೆಗೆ ಪರಿಹಾರವಿದೆ ಎಂದು ತಿಳಿದು ನಾವು ನಿಮ್ಮ ಬಳಿ ಸಹಾಯ ಬಯಸುತ್ತಿದ್ದೇವೆ ದಯವಿಟ್ಟು ಪರಿಹರಿಸಿ ಎಂದಾಗ ಅವರು ಹೌದು ನಿಮ್ಮ ಕೆಲವು ಹಡಗುಗಳೊಂದಿಗೆ ನಾನು ಇದನ್ನು ಖಂಡಿತವಾಗಿ ಪರೀಕ್ಷಿಸಬಹುದು ಎಂದು ಹೇಳಿ ಅವುಗಳನ್ನು ಉತ್ತರ ಸಮುದ್ರದ ಹಿಮಾವೃತ ನೀರಿಗೆ ಕೊಂಡೊಯ್ದರು ಮತ್ತು ಬಹಳ ಅಗ್ಗದ ಕಬ್ಬಿಣದ ಧಾತುರೂಪದ ರೂಪಕ್ಕಿಂತ ಅಗ್ಗವಾದ ಎರಕಹೊಯ್ದ ಕಬ್ಬಿಣವನ್ನು ಬಳಸುವ ಈ ತಂತ್ರದಿಂದ ಹಡಗುಗಳ ತಳದ ತಾಮ್ರದ ಹಾಳೆ ಕವಚಕ್ಕೆ ಜೋಡಿಸಿದರು ಮತ್ತು ಅದು ಮೋಡಿ ಮಾಡಿದಂತೆ ಕೆಲಸ ಮಾಡಿತು ಅದರಿಂದ ಏನೂ ನಾಶವಾಗಲಿಲ್ಲ ಮತ್ತು ಅದು ಪರಿಪೂರ್ಣ ವ್ಯವಸ್ಥೆಯಾಗಿತ್ತು ಇದು ನಿಜವಾಗಿಯೂ ಚೆನ್ನಾಗಿ ಕೆಲಸ ಮಾಡಿದೆ ಓಕೆ ಆದ್ದರಿಂದ ಹುಂಫ್ರಿ ಡೇವಿ ರವರು ಈ ಪ್ರಯೋಗಗಳೊಂದಿಗೆ ಬಹಳ ಸಮಗ್ರವಾಗಿದ್ದರು ಮತ್ತು ಪ್ರಾಯೋಗಿಕವಾಗಿ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡಿತು ಹಾಗಾಗಿ ಸಮರಂಗ್ ನಿಮ್ಮ ಪರದೆಯ ಮೇಲೆ ಇರುವ ಈ ಚಿತ್ರಕ್ಕೆ ಹಿಂತಿರುಗೋಣ ಈ ತಂತ್ರವನ್ನು ಅನ್ವಯಿಸಿ ಸೇವೆಗಿಳಿದ ಮೊದಲ ಹಡಗಾಗಿ ಸಮರಂಗ್ ನ್ನು ಆಯ್ಕೆ ಮಾಡಲಾಯಿತು ಹಾಗೂ ಕ್ಯಾಪ್ಟನ್ ಬೆಲ್ಚರ್ ಕಮಂಡರ್ ಆಗಿದ್ದರು ಮತ್ತು ಅವರು ಇಂಡೋನೇಷ್ಯಾದ ಉಷ್ಣವಲಯದ ನೀರಿನಲ್ಲಿ ಇಂಡೋನೇಷ್ಯಾದ ಬೆಚ್ಚಗಿನ ನೀರಿನಲ್ಲಿ ಪ್ರಯಾಣಿಸಲು ಪ್ರಾರಂಭಿಸಿದರು ಹಾಗಾಗಿ ಸ್ವಲ್ಪ ಸಮಯದ ನಂತರ ಅವರು ಗಮನಿಸಿದ ಅಂಶವೆಂದರೆ ತಾಮ್ರವನ್ನು ಚೆನ್ನಾಗಿ ರಕ್ಷಿಸುವುದರ ಹೊರತಗಿಯೂ ಹಡಗು ನಿಧಾನವಾಗಿ ಮತ್ತು ಹೆಚ್ಚು ಕಠಿಣವಾಗಿದೆ ಆದರೆ ಅವರಿಗೆ ಏನು ನಡೆಯುತ್ತೀದೆ ಎಂದು ಅರ್ಥವಾಗಲಿಲ್ಲ ಆದ್ದರಿಂದ ಅವರು ಹೇಳಿದ್ದು ನಾನು ಅದನ್ನು ಕಂಡುಹಿಡಿಯಬೇಕಾಗಿದೆ ಮತ್ತು ಅವರು ಹಡಗನ್ನು ಆ ಸಮಯದಲ್ಲಿ ನಾನು ಊಹಿಸಿದಂತೆ ಹತ್ತಿರದ ಬಂದರಿಗೆ ಕೊಂಡೊಯ್ದಿದ್ದಾರೆ ಮತ್ತು ಸಮುದ್ರ ಜೀವಿಗಳು ಪೂರ್ಣ ಪ್ರವಾಹದಿಂದ ಹಿಂತಿರುಗಿದೆ ಎಂದು ಕಂಡುಕೊಂಡರು ಇದು ಹಡಗುಗಳ ಸುತ್ತಲೂ ಇತ್ತು ಮತ್ತು ಅದು ಹಡಗನ್ನು ನಿಜವಾಗಿಯೂ ಕೆಟ್ಟದಾಗಿ ನಿಧಾನಗೊಳಿಸುತ್ತಿತ್ತು ನನ್ನ ಪ್ರಕಾರ ಅದು ನಿಧಾನವಾದ ಟಗ್ ಬೋಟ್ ಎಂದು ಇದು ಇರಬೇಕಾದಂತೆ ರಾಯಲ್ ಶಿಪ್ ಅಲ್ಲ ಆದ್ದರಿಂದ ಅವರು ಗೊಂದಲಕ್ಕೊಳಗಾದರು ಮತ್ತು ಅವರು ಸಮಸ್ಯೆಯನ್ನು ಮತ್ತೆ ರಾಯಲ್ ಬ್ರಿಟಿಷ್ ನೌಕಾಪಡೆ ಬಳಿಗೆ ತೆಗೆದುಕೊಂಡು ಹೋದರು ಮತ್ತು ಅವರು ಅದನ್ನು ಪರಿಶೀಲಿಸಿದರು ಮತ್ತು ಬಹುಶಃ ಅದನ್ನು ಸರ್ ಹುಂಫ್ರಿ ಡೇವಿಗೆ ಹಿಂತಿರುಗಿಸಿದರು ಮತ್ತು ಹುಂಫ್ರಿ ಹೇಳಿದರು ಓಹ್ ಇದು ಏನಾಗುತ್ತಿದೆ ಎಂದು ನಾನು ಊಹಿಸುತ್ತೇನೆ ನೀವು ತಾಮ್ರವನ್ನು ಹೊಂದಿರುವಾಗ ಎರಕಹೊಯ್ದ ಕಬ್ಬಿಣದಿಂದ ಅಸುರಕ್ಷತೆ ಎಂದು ಹೇಳಿ ಸ್ನೇಹಿತರೆ ಅದು ತಾಮ್ರದ ಕಬ್ಬಿಣವನ್ನು ನೀಡುತ್ತಿತ್ತು ತಾಮ್ರದ ಅಯಾನ್ಗಳು ನೀರಿನ ರೂಪದಲ್ಲಿದೆ ಸರಳತೆಗಾಗಿ ಇವು ತಾಮ್ರದ ಕಣಗಳಾಗಿವೆ ಎಂದು ಊಹಿಸೋಣ ಅವುಗಳನ್ನು ಸಮುದ್ರದ ನೀರಿಗೆ ಬಿಡುತ್ತವೆ ಈಗ ಸಮುದ್ರ ಜೀವಿಗಳು ತಾಮ್ರವನ್ನು ಇಷ್ಟಪಡುವುದಿಲ್ಲ ಅವುಗಳನ್ನು ತಪ್ಪಿಸಲು ಇದನ್ನು ಬಳಸಲ್ಪಟ್ಟಿತು ಆದ್ದರಿಂದ ಅದಕ್ಕಾಗಿಯೇ ಅವರು ಕೇವಲ ತಾಮ್ರವನ್ನು ಹೊಂದಿದ್ದಾಗ ಹೊರ ಕವಚದ ಕೆಳಭಾಗದಲ್ಲಿ ತಾಮ್ರವನ್ನು ಎಂದಿಗೂ ಪಡೆಯಲಿಲ್ಲ ಮತ್ತು ಈಗ ಅಲ್ಲಿ ಕಬ್ಬಿಣದೊಂದಿಗೆ ತಾಮ್ರದ ಅಯಾನ್ಗಳು ಸೇರಿವೆ ಮತ್ತು ಅವು ಸಮುದ್ರ ಜೀವಿಗಳನ್ನು ಮರಳಿ ಸೆಳೆಯುತ್ತಾವೆ ಆದ್ದರಿಂದ ಈಗ ರಾಯಲ್ ಬ್ರಿಟಿಷ್ ನೌಕಾಪಡೆ ಅವರ ಕೈಯಲ್ಲಿ ಕಠಿಣ ಪ್ರಸ್ತಾಪವಿತ್ತು ತಮ್ಮ ಹಡಗು ತುಂಬಾ ವೇಗವಾಗಿ ಹೋಗಬೇಕೆಂದು ಅವರು ಬಯಸುತ್ತೇರೆ ಮತ್ತು ತಾಮ್ರದ ಸವೆತದ ಬಗ್ಗೆ ತಲೆ ಕೆಡಿಸಿಕೊಲ್ಲುವುದಿಲ್ಲ ಅಥವಾ ನಾನು ಹುಂಫ್ರಿ ಡೇವಿರವರ ಪರಿಹಾರದೊಂದಿಗೆ ಹೋಗಿ ಸುಂದರವಾದ ತಾಮ್ರವನ್ನು ಹೊಂದಿದ್ದೇವೆ ಆದರೆ ನಿಧಾನಗತಿಯಲ್ಲಿ ಸಾಗುವ ಹಡಗು ಆದ್ದರಿಂದ ಇದು ಆಸಕ್ತಿಯ ಸಂಘರ್ಷದಂತೆ ತೋರುತ್ತಿಲ್ಲ ನಾನು ಇದನ್ನು ತರಲು ಬಯಸುತ್ತೇನೆ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ದೇನೆ ನಾನು ಅದನ್ನು ಸ್ಥಳದಲ್ಲಿ ಇರಿಸಿದ್ದೇನೆ ನೀವು ಪರದೆಯ ಮೇಲೆ ನೋಡುವಂತೆ ಇದು ನಿಮಗೆ ಆಸಕ್ತಿಯ ಸಂಘರ್ಷವಾಗಿದೆ ಹಡಗುಗಳು ತಾಮ್ರದ ಹೊರ ಕವಚ್ವನ್ನು ವೇರಿಯೇಬಲ್ ಆಗಿ ನಾನು ತಾಮ್ರದೊಂದಿಗೆ ಕಬ್ಬಿಣವನ್ನು ಬಳಸುತ್ತೇನೆ ಆದ್ದರಿಂದ ಇದು ರಾಯಲ್ ಬ್ರಿಟಿಷ್ ನೌಕಾಪಡೆಯ ಮನಸ್ಸಿನಲ್ಲಿ ಸಂಘರ್ಷ ನಡೆಯುತ್ತಿದೆ ನಾನು ತಾಮ್ರದಿಂದ ಕಬ್ಬಿಣವನ್ನು ಬಳಸುತ್ತೇನೆಯೇ ಅಥವಾ ಇಲ್ಲವೇ ಏನಾಗುತ್ತಿದೆ ಎನ್ನುವುದಕ್ಕಿಂತ ನಾನು ಕಬ್ಬಿಣವನ್ನು ಬಳಸಿದರೆ ತಾಮ್ರದ ತುಕ್ಕು ಇಲ್ಲ ಹೌದು ಆದರೆ ಹಡಗುಗಳ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ಸಮುದ್ರ ಜೀವಿಗಳ ಬೆಳವಣಿಗೆ ಇದೆ ಅದಕ್ಕೆ ಅದು ನಿಧಾನವಾಗಿ ಹೋಗುತ್ತದೆ ನಾನು ಈಗ ಅದನ್ನು ಬಳಸದಿದ್ದರೆ ಹಡಗಿನ ಕೆಳಗೆ ಸಮುದ್ರ ಜೀವಿಗಳಿರುವುದಿಲ್ಲ ಆದರೆ ತಾಮ್ರವು ನಾಶವಗಲು ಬಿಡುವುದು ಹುಚ್ಚುತನ ಆದ್ದರಿಂದ ಅವರು ಇದನ್ನು ಪರಿಹರಿಸುವ ಬದಲು ಆಯ್ಕೆಮಾಡಿಕೊಳ್ಳಬೇಕು ನಿಮಗೆ ಈ ಸಮಸ್ಯೆಯನ್ನು ನೀಡಿದ್ದರೆ ಮತ್ತು ನನಗೆ ತಾಮ್ರದ ತುಕ್ಕುಹಿಡಿಯಲು ಬಯಸುವುದಿಲ್ಲ ಮತ್ತು ಈ ಹಡಗಿನ ಕೆಳಗೆ ಸಮುದ್ರ ಜೀವಿಗಳು ಸೇರುವುದನ್ನು ಬಯಸುವುದಿಲ್ಲ ಎಂದು ನೀವು ಹೇಳುತ್ತಿದ್ದೀರಿ ನನ್ನ ಈ ಕೋರ್ಸ್ ಮುಗಿದ ನಂತರ ನಾನು ಸಹ ಖಚಿತವಾಗಿ 100 ವರ್ಷಗಳವರೆಗೆ ಮಿಸ್ ಮಾಡಿಕೊಳ್ಳುತ್ತೇವೆ ಈ ಸಮಸ್ಯೆಯನ್ನು 100 ವರ್ಷಗಳಿಂದ ಬಗೆಹರಿಸಲಾಗಲಿಲ್ಲ ಆದರೆ ಬೇರೆಯವರು ಸಹ ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿದರು ಜನರಲ್ ಎಲೆಕ್ಟ್ರಿಕ್ನಿಂದ ಶ್ರೀ ಎಡಿಸನ್ Mr Edison ವಾಸ್ತವವಾಗಿ ಅದನ್ನು ಹೊಡೆದರು ಯಾಕೆಂದರೆ ವಿದ್ಯುತ್ಗೆ ಏನಾದರೂ ಸಂಬಂಧವಿದೆ ಎಂದು ಯಾರೋ ಹೇಳಿದರು ಮತ್ತು ಅವರು ಈ ಸಮಸ್ಯೆಗೆ ತಮ್ಮ ವಿದ್ಯುತ್ ಪರಿಹಾರವನ್ನು ತಂದರು ಮತ್ತು ಈ ಸಮಸ್ಯೆಯನ್ನು ಪರಿಹರಿಸಲು ತಮ್ಮ ಅತ್ಯುತ್ತಮ ಪ್ರಯತ್ನ ಮಾಡಿದರು ಏಕೆಂದರೆ ಈ ಫಿಕ್ಸ್ ಅಗತ್ಯವಿರುವ ಸಾಕಷ್ಟು ಹಡಗುಗಳಿವೆ ಮತ್ತು ಹಾಗಾಗಿ ಶ್ರೀ ಎಡಿಸನ್ ಈ ಸಮಸ್ಯೆಯನ್ನು ಪರಿಹರಿಸಲು ಆಸಕ್ತಿ ಹೊಂದಿದ್ದರು ಅವರು ಈ ಸಮಸ್ಯೆಯನ್ನು ಪರಿಹರಿಸಿದ್ದರೆ ಅವರಿಗೆ ಅಥವಾ ಅವರ ಕಂಪನಿ ಬಹಳಷ್ಟು ಲಾಭ ಎಂದು ಆದರೆ ದುರದೃಷ್ಟವಶಾತ್ ಸರ್ ಹುಂಫ್ರಿ ಡೇವಿ ರವರಿಗೆ ಈ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗಲಿಲ್ಲ ಮತ್ತು ಶ್ರೀ ಎಡಿಸನ್ ರವರಿಗೂ ಸಾಧ್ಯವಾಗಲಿಲ್ಲ ಆದ್ದರಿಂದ ಹಡಗಿನ ಉದ್ಯಮದಿಂದ ಈ ಸಂಪೂರ್ಣ ತಾಮ್ರದ ವಸ್ತು ಕಣ್ಮರೆಯಾಗುವವರೆಗೂ ಇದು 100 ವರ್ಷಗಳವರೆಗೆ ಬಗೆಹರಿಯದೆ ಉಳಿಯಿತು ಮತ್ತು ಇದ್ದಕ್ಕಿದ್ದಂತೆ ಪೈಪ್ಲೈನ್ಗಳು ಇದ್ದವು ಮತ್ತು ಅವೆಲ್ಲವೂ ಎರಕಹೊಯ್ದ ಕಬ್ಬಿಣ ಅಥವಾ ಕಬ್ಬಿಣದಿಂದ ಮಾಡಲ್ಪಟ್ಟಿತ್ತು ಹಾಗಾಗಿ ಅದರ ಬದಲು ಉಕ್ಕನ್ನು ಬಳಸಿ ಪೈಪ್ಲೈನ್ಗಳನ್ನು ಉಕ್ಕಿನಿಂದ ಮಾಡಲಾಗಿತ್ತು ಅದರ ಕೆಳಗೆ ಹಡಗಿನ ಹೊರ ಕವಚವನ್ನು ಉಕ್ಕಿನಿಂದ ಮಾಡಲಾಗಿತ್ತು ಆದ್ದರಿಂದ ಈಗ ಸಮಸ್ಯೆ ಸಂಪೂರ್ಣವಾಗಿ ಬದಲಾಗಿದೆ ನಮಗೆ ಇನ್ನು ತಾಮ್ರದ ರಕ್ಷಣೆಯ ಅಗತ್ಯವಿಲ್ಲ ಆದರೆ ಸಮುದ್ರ ಜೀವಿಗಳು ಇನ್ನೂ ಇದ್ದು ಮತ್ತು ಅವುಗಳು ಹಡಗುಗಳ ಹೊರಹೊದಿಕೆಯನ್ನು ಇನ್ನೂ ಹಾಳುಮಾಡುತ್ತಿದೆ ಹಾಗಾಗಿ ನಿಜವಾಗಿ ಏನಾಯಿತು ಎಂದರೆ ಪರಿಹಾರಗಳ ವಿವಿಧ ಭಾಗಗಳನ್ನು ವಿವಿಧ ರೀತಿಯ ಕೈಗಾರಿಕೆಗಳಿಂದ ಪಡೆಯಲಾಗಿದೆ ಆದ್ದರಿಂದ ನೀವು ನೋಡಿದ ಶ್ರೀ ಎಡಿಸನ್ ರವರ ವಿದ್ಯುತ್ ಖಂಡಿತವಾಗಿಯೂ ಅಗತ್ಯವಾಗಿರುತ್ತದೆ ಆದರೆ ದೊಡ್ಡ ಹಡಗಿನಲ್ಲಿ ಮತ್ತು ಭೂ ಆಧಾರಿತ ಎಲ್ಲಾ ಜನರೇಟರ್ಗಳಿಂದ ದೂರದಲ್ಲಿ ನಮಗೆ ಪರಿಹಾರ ಬೇಕಾಗಿದೆ ಮತ್ತು ಇನ್ನೂ ನಮಗೆ ಸರ್ ಹುಂಫ್ರಿ ಡೇವಿ ರವರ ಕ್ಯಾಥೋಡಿಕ್ ರಕ್ಷಣೆಯ ಪರಿಹಾರದ ಅಗತ್ಯವಿತ್ತು ಅದಕ್ಕೆ ತಾಮ್ರವನ್ನು ಬಳಸುತ್ತಿದ್ದರು ಅದರೆ ಅದು ತುಕ್ಕಿಗೆ ನಾಶವಾಗುತ್ತಿತ್ತು ಮತ್ತು ಇನ್ನೂ ಸಮುದ್ರ ಜೀವಿಗಳಿಂದ ವಸ್ತುಗಳನ್ನು ರಕ್ಷಿಸುತ್ತದೆ ಆದ್ದರಿಂದ ಈ ಎರಡಕ್ಕೂ ನಮಗೆ ಆ ಅಪೇಕ್ಷಿತ ಫಲಿತಾಂಶ ಬೇಕಾಗಿದೆ ಆದ್ದರಿಂದ ನಿಜವಾಗಿಯೂ ಏನಾಯಿತು ಎಂದು ನೀವು ಇದೀಗ ನೋಡುವ ಚಿತ್ರ ಆ ಸಮಸ್ಯೆಗೆ ಇದು ಆಧುನಿಕ ಪರಿಹಾರವಾಗಿದೆ ಹಾಗಾಗಿ 100 ವರ್ಷಗಳ ನಂತರ ಈ ಸಮಸ್ಯೆಯನ್ನು ಪೈಪ್ಲೈನ್ಗಳೊಂದಿಗೆ ಪರಿಹರಿಸಲಾಗಿದೆ ಇದನ್ನು ಪೈಪ್ಲೈನ್ಗಳಲ್ಲಿ ಪರಿಚಯಿಸಲಾಯಿತು ಮತ್ತು ಬಹುಶಃ ಕ್ಯಾಥೋಡಿಕ್ ರಕ್ಷಣೆ ಎಂದು ಬ್ರಾಂಡ್ ಮಾಡಲಾಗಿದೆ ಹಾಗಾಗಿ ಅವರು ಎಲ್ಲಾ ರೀತಿಯ ಫ್ಯಾನ್ಸಿ ಗೇರ್ಗಳನ್ನು ಪರಿಚಯಿಸಿದರು ಮತ್ತು ವಿದ್ಯುತ್ ಸರಬರಾಜನ್ನು ಉತ್ತಮವಾಗಿ ನಿಯಂತ್ರಿಸುತ್ತಾರೆ ಏಕೆಂದರೆ ಆ ಉದ್ಯಮವು ಪ್ರಬುದ್ಧವಾಗಿದೆ ಮತ್ತು ಈಗ ಅವರು ಈ ಪರಿಹಾರವನ್ನು ಮತ್ತೆ ಹಡಗಿಗೆ ಅನ್ವಯಿಸಬಹುದು ಹಾಗಾಗಿ ನೀವು ಬಹುಶಃ ಆಧುನಿಕ ಹಡಗಿನಲ್ಲಿ ಕಾಣುವ ಎನ್ಟೀ ಫೌಲಿಂಗ್ ಹೊಂದಿರುವ ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಯುನಿಟ್ ಎಂದು ಕರೆಯಲಾಗುತ್ತದೆ ಅಲ್ಲಿ ಕೆಲವು ತಾಮ್ರದ ಅಯಾನ್ಗಳು ಎಂದಿಗೂ ಹಡಗಿಗೆ ಕೆಟ್ಟದ್ದನ್ನು ಮಾಡಿಲ್ಲ ಆದರೆ ಸಮುದ್ರ ಜೀವಿಗಳನ್ನು ಖಂಡಿತವಾಗಿಯೂ ತೊಡೆದುಹಾಕುತ್ತದೆ ಅಥವಾ ಅದಕ್ಕೆ ಶಾಶ್ವತ ಅಂತ್ಯ ಆದ್ದರಿಂದ ನೀವು ಆಧುನಿಕ ಹಡಗಿನ ಹೊರ ಕವಚದ ಅಡಿಯಲ್ಲಿ ಸಮುದ್ರ ಜೀವಿಗಳನ್ನು ಕಾಣುವುದಿಲ್ಲ ಮತ್ತು ಕೆಳಗಿರುವ ಹೊರ ಕವಚ ನಾಶವಾಗುತ್ತಿಲ್ಲ ಎಂದು ನೀವು ಕಂಡುಕೊಳ್ಳುತ್ತೀರಿ ಏಕೆಂದರೆ ಅದರ ಬದಲು ಬೇರೆ ಯಾವುದೋ ನಾಶವಾಗುತ್ತಿದೆ ಹಾಗಾಗಿ ನಾವು ಹಡಗಿನ ಹೊರ ಕವಚವನ್ನು ರಕ್ಷಿಸಲು ಆ ವಸ್ತುಗಳನ್ನು ತ್ಯಾಗ ಮಾಡುತ್ತಿದ್ದೇವೆ ಆದ್ದರಿಂದ ಈ ಕಥೆಯ ಅಂಶವೆಂದರೆ ಪರೀಕ್ಷೆಯನ್ನು ತಿಳಿಸುವುದು ಮೊದಲನೆಯದಾಗಿ ನಾವು ಸರ್ ಹುಂಫ್ರಿ ಡೇವಿಯ ಕಥೆಗೆ ಹಿಂತಿರುಗಿದರೆ ಅವರು ಬಹುಶಃ ಉತ್ತರ ಸಮುದ್ರದ ಹಿಮಾವೃತ ನೀರಿನಲ್ಲಿ ಇದನ್ನು ಪರೀಕ್ಷಿಸಿದರು ನನಗೆ ಬೊರ್ನಿಯೊ ಅಥವಾ ಕೆಲವು ಉಷ್ಣವಲಯದ ಸ್ಥಳಕ್ಕೆ ಹೋಗಿ ಅವರ ಕಲ್ಪನೆಯನ್ನು ಮತ್ತು ನಿಜವಾದ ಹಡಗಿನಲ್ಲಿ ಪರೀಕ್ಷಿಸಿರಬೇಕು ಎಂದು ತೋರುತ್ತಿದೆ ಹಾಗಾಗಿ ಇದೆಲ್ಲವೂ ಪಶ್ಚಾತ್ತಾಪವಾಗಿದೆ ಪಶ್ಚಾತ್ತಾಪವು 2020 ನಾನು ಹುಂಫ್ರಿ ಡೇವಿ ಅಲ್ಲ ಮತ್ತು ಹುಂಫ್ರಿ ಡೇವಿ ಇಲ್ಲಿ ಇಲ್ಲ ಆದ್ದರಿಂದ ನಾವು ಮಾಡಬೇಕಾಗಿದ್ದ ಹಡಗುಗಳು ಇದ್ದವು ಮತ್ತು ಅದಕ್ಕಾಗಿಯೇ ಸಮಸ್ಯೆಯನ್ನು ಉಚ್ಚರಿಸಲಾಯಿತು ಮತ್ತು ಕ್ಯಾಪ್ಟನ್ ಕಳಪೆ ಕ್ಯಾಪ್ಟನ್ ಬೆಲ್ಚರ್ ಅದನ್ನು ಮತ್ತೆ ವರದಿ ಮಾಡಬೇಕಾಗಿತ್ತು ಕಥೆಯ ಕೊನೆಗೆ ರಾಯಲ್ ಬ್ರಿಟಿಷ್ ನೌಕಾಪಡೆಯವರು ಸರ್ ಹುಂಫ್ರಿ ಡೇವಿರವರ ಪರಿಹಾರವನ್ನು ಪರಿಗಣಿಸಿ ಸರಿ ಸುಮಾರು 100 ವರ್ಷಗಳ ಕಾಲ ನಾಶವೊಂದುವ ತಾಮ್ರದ ಹಳೆಯನ್ನು ದುಬಾರಿಯಾದರು ಪ್ರತಿ ಸಲವು ಬಳಸುವುದನ್ನು ಮಾಡುತ್ತಿದ್ದರು ತಾಮ್ರದ ಹಳೆ ಬದಲಿಸುವ ಖರ್ಚನ್ನು ಬಹುಶಃ ಅವರು ಹಡಗಿನ ವೆಚ್ಚಕ್ಕೆ ಬರೆಯುತ್ತಿದ್ದರು ಎನ್ನಿಸುತ್ತದೆ ಆದ್ದರಿಂದ ಅದರೊಂದಿಗೆ ಏನಾಯಿತು ಹಾಗಾಗಿ ವಿನ್ಯಾಸ ಚಿಂತಕರಾಗಿ ನಾವು ಅದನ್ನು ನಿಜವಾಗಿಯೂ ಮುಖ್ಯವಾದ ನೈಜ ಗ್ರಾಹಕ ಪರಿಸ್ಥಿತಿಗಳಲ್ಲಿ ಪರೀಕ್ಷಿಸುವ ಬಗ್ಗೆ ಯೋಚಿಸಬೇಕು ಅಲ್ಲಿಯೇ ನೀವು ಹೋಗಿ ನಿಮ್ಮ ಪರಿಹಾರಗಳನ್ನು ಪರೀಕ್ಷಿಸಬೇಕು ಅತ್ಯಂತ ಸುರಕ್ಷಿತ ಸೆಟಪ್ನಲ್ಲಿಲ್ಲ ಮತ್ತು ಅದು ನಿಮ್ಮ ಗ್ರಾಹಕರು ಏನೆಂಬುದನ್ನು ಪ್ರತಿನಿಧಿಸುವುದಿಲ್ಲ ಹಾಗಾಗಿ ಇದು ಈ ದೀರ್ಘ ಕಥೆಯ ಸಂಪೂರ್ಣ ಅಂಶವಾಗಿದೆ ಪ್ರೊಫೆಸರ್ ಮ್ಯಾಟ್ ರಿಡ್ಲೆ ಅವರ ಉಲ್ಲೇಖದ ಸಾಲುಗಳು ಪರದೆಯ ಮೇಲೆ ಹೊಂದಿದ್ದು ಅದನ್ನು ನಾನು ನಿಮಗೆ ತೋರಿಸಲು ಬಯಸುತ್ತೇನೆ ಮಾನವ ಸಮೃದ್ಧಿಯು ಲೈಂಗಿಕತೆಯನ್ನು ಒಟ್ಟುಗೂಡಿಸುವ ವಿಚಾರಗಳನ್ನು ಅವಲಂಬಿಸಿರುತ್ತದೆ ಎಂದು ಅವರು ಹೇಳುತ್ತಾರೆ ಪ್ರಪಂಚದಾದ್ಯಂತ ಮಾನವ ಮನಸ್ಸನ್ನು ಸಂಪರ್ಕಿಸುವ ಮೂಲಕ ಅಂತರ್ಜಾಲವು ಹೊಸತನವನ್ನು ವೇಗಗೊಳಿಸುತ್ತದೆ ಆದ್ದರಿಂದ ನಿಮ್ಮ ತಂಡದೊಳಗಿನ ವೈವಿಧ್ಯತೆಯಿಂದ ನಮಗೆ ವಿಭಿನ್ನ ವಿಭಾಗಗಳಿಂದ ವಿಚಾರಗಳು ಬೇಕಾಗುತ್ತವೆ ಮತ್ತು ನೀವು ಈ ಎಲ್ಲಾ ಆಲೋಚನೆಗಳನ್ನು ಒಟ್ಟುಗೂಡಿಸಿ ಬಹಳ ಶ್ರೀಮಂತ ಕಲ್ಪನೆಯನ್ನು ಪಡೆದುಕೊಳ್ಳಿ ಮತ್ತು ನಂತರ ಅದನ್ನು ನಿಮ್ಮ ನಿಜವಾದ ಗ್ರಾಹಕರ ಸ್ಥಳಕ್ಕೆ ಕೊಂಡೊಯ್ಯಿರಿ ಮತ್ತು ಬಹುಶಃ ಬಳಸಲಿರುವ ನಿಜವಾದ ಗ್ರಾಹಕರೊಂದಿಗೆ ಅದನ್ನು ಪರೀಕ್ಷಿಸಿ ತದನಂತರ ಇದು ಸರಿ ಕೆಲಸ ಮಾಡುತ್ತಿಲ್ಲ ಇದು ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ನೀವು ಗಮನಿಸಿ ಆದ್ದರಿಂದ ಇವುಗಳು ನಿಮ್ಮ ಗ್ರಾಹಕರ ಸ್ಥಳಕ್ಕೆ ಹೋದಾಗ ಅಥವಾ ನಿಮ್ಮ ಬಳಕೆದಾರರು ಸರಿ ಇರುವ ಸ್ಥಳಕ್ಕೆ ನೀವು ಹುಡುಕಬೇಕಾದ ವಿಷಯಗಳು ಆದ್ದರಿಂದ ನಿಮಗಾಗಿ ನಾನು ಒಂದು ಸಣ್ಣ ಒಗಟು ಹೇಳಲು ಬಯಸುತ್ತೇನೆ ಇದು ಏನು ಎಂದು ನೀವು ಊಹಿಸಬೇಕು ನೀವು ಚಿಕ್ಕ ಮಕ್ಕಳಿದ್ದಾಗ ತರಗತಿಗಳಲ್ಲಿ ಬಹಳ ಜನಪ್ರಿಯತೆ ಪಡೆದ ಒಗಟು ಇದು ಆದ್ದರಿಂದ ಈ ವೀಡಿಯೊವನ್ನು ವೀಕ್ಷಿಸುತ್ತಿರುವ ನಿಮ್ಮ ಬಳಿಗೆ ನಾನು ಇದನ್ನು ತರುತ್ತೇನೆ ಮತ್ತು ನಾನು ಕೇಳಿದಾಗ ನೀವು ಅದನ್ನು ಊಹಿಸಬೇಕಾಗುತ್ತದೆ ಹಾಗಾಗಿ ನಾನು ನಿಮಗೆ ನೀಡಲಿರುವ ಮೊದಲ ಸುಳಿವು ಗ್ರಾಹಕರ ಸಮೀಕ್ಷೆಯ ಗುಂಪೊಂದು ಹೋಗಿ ಹೇ ಅದು ಬಿಳಿ ಎಂದು ಕಂಡುಹಿಡಿದಿದೆ ಎಂದು ಹೇಳೋಣ ಆದ್ದರಿಂದ ನಿಮ್ಮ ಆಲೋಚನೆಗಳು ಯಾವುವು ಸರಿ ಪರಿಹಾರದ ವಿಷಯದಲ್ಲಿ ನಾವು ಹುಡುಕುತ್ತಿರುವ ಯಾವುದೋ ಬಿಳಿ ಬಣ್ಣದ್ದಾಗಿದೆ ಎಂದು ಈಗ ನಮಗೆ ತಿಳಿದಿದೆ ಹೌದು ನಿಮ್ಮಲಿ ಕೆಲವು ಆಲೋಚನೆಗಳು ಕೆಲವರು ಹಾಲು ಎಂದು ಕೆಲವರು ಸೀಮೆಸುಣ್ಣ ಕೆಲವರು ಖಚಿತವಾಗಿ ಬಿಳಿ ಗೋಡೆಗಳು ಮೋಡಗಳು ಸರಿ ಹೌದು ಅವುಗಳಲ್ಲಿ ಹಲವು ಆದ್ದರಿಂದ ಇದು ಅನಂತವಾಗಿರಬಹುದು ಅಂದರೆ ಬಿಳಿ ಬಣ್ಣದಲ್ಲಿ ಇನ್ನೂ ಸಾಕಷ್ಟು ಸರಿಯಲ್ಲ ಹಾಗಾಗಿ ಒಬ್ಬ ಗ್ರಾಹಕರ ಒಳನೋಟದೊಂದಿಗೆ ನೀವು ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ನಮಗೆ ಮತ್ತೊಬ್ಬ ಗ್ರಾಹಕರ ಒಳನೋಟವನ್ನು ಪಡೆಯೋಣ ಇದು ಎರಡನೇ ಗ್ರಾಹಕರ ಒಳನೋಟವಾಗಿದೆ ಓಹ್ ವಾವ್ ಇದು ಚಕ್ರಗಳನ್ನು ತುಂಬಾ ಸರಿ ಹೊಂದಿದೆ ಆದ್ದರಿಂದ ಬಿಳಿ ಮತ್ತು ಚಕ್ರಗಳು ಏನು ಆಂಬ್ಯುಲೆನ್ಸ್ ಹೌದು ಅದು ಸರಿ ಎಂದು ನಾವು ಊಹಿಸೋಣ ಆಂಬ್ಯುಲೆನ್ಸ್ ಬಿಳಿ ಬಣ್ಣ ಮತ್ತು ಚಕ್ರಗಳನ್ನು ಹೊಂದಿದೆ ಹೌದು ಕ್ಯಾಬ್ ಟ್ಯಾಕ್ಸಿ ಬಿಳಿ ಟ್ಯಾಕ್ಸಿ ಇದೇ ರೀತಿಯ ಆನೇಕ ಅಲೋಚನೆಗಳು ಉತ್ತಮವಾಗಿವೆ ಆದ್ದರಿಂದ ನಾವು ಮೂರನೆಯ ಒಳನೋಟಕ್ಕೆ ಹೋಗೋಣ ಇದು 20 ಕ್ಕೂ ಹೆಚ್ಚು ಚಕ್ರಗಳನ್ನು ಹೊಂದಿದೆ ಆದ್ದರಿಂದ ನಾವು ಮೋಡ ಮತ್ತು ಹಲ್ಲುಗಳಿಂದ ಪ್ರಾರಂಭಿಸಿದ್ದೇವೆ ಮತ್ತು ಮೊದಲ ಒಳನೋಟದಲ್ಲಿ ನಂತರ ನಾವು ಆಂಬ್ಯುಲೆನ್ಸ್ಗೆ ಬಂದಿದ್ದೇವೆ ಈಗ ಗ್ರಾಹಕರು ಸ್ವತಃ 20 ಕ್ಕೂ ಹೆಚ್ಚು ಚಕ್ರಗಳನ್ನು ಹೊಂದಿದೆ ಎಂದು ಹೇಳುತ್ತಾರೆ ಬಿಳಿ ಬಣ್ಣದಿಂದ ಇರುವುದು ಯಾವುದು 20 ಚಕ್ರಗಳನ್ನು ಹೊಂದಿದೆ ಬೃಹತ್ ಟ್ರಕ್ ಇದು ಬಿಳಿ ಬಣ್ಣದಲ್ಲಿದೆ ಬಹುಶಃ ಮೆಟ್ರೋ ರೈಲು ಹೌದು ಬಹುಶಃ ರೈಲು ಬಿಳಿ ರೈಲು ಹೌದು ಅದು ಒಳ್ಳೆಯದು ಆದ್ದರಿಂದ ಈಗ ನಾವು 3 ಅಥವಾ 4 ಸಾಧ್ಯತೆಗಳಿಗೆ ಇಳಿದಿದ್ದೇವೆ ಅದು ನಾವು ಹೊಂದಿದ್ದ ಅನಂತದಿಂದ ಕೇವಲ ಒಂದು ಒಳನೋಟದೊಂದಿಗೆ ಇದು ನಂಬಲಾಗದಷ್ಟು ವೇಗವಾಗಿ ಚಲಿಸುತ್ತದೆ ನಾನು ಸೇರಿಸಬಹುದು ಓಹ್ ಹೌದು ನಿಮ್ಮಲ್ಲಿ ಕೆಲವರು ಅದನ್ನು ಪಡೆದುಕೊಂಡಿದ್ದೀರಿ ಸರಿ ಹೌದು ಅದು ಹೈಸ್ಪೀಡ್ ರೈಲು ಹೌದು ಹೆಚ್ಚಿನ ವೇಗದ 20 ಚಕ್ರಗಳಿಗಿಂತ ಹೆಚ್ಚಿನ ಬಿಳಿ ರೈಲು ಅತ್ಯಂತ ವೇಗವಾಗಿ ಪ್ರಯಾಣಿಸುತ್ತದೆ ನಾನು ನಿಮಗಾಗಿ ಹೊಂದಿರುವ ಐದನೇ ಒಳನೋಟವೆಂದರೆ ಅದು ವಿದ್ಯುತ್ನಲ್ಲಿ ಚಲಿಸುತ್ತದೆ ಓಹ್ ಖಂಡಿತವಾಗಿಯೂ ಹೆಚ್ಚಿನ ವೇಗದ ರೈಲು ಇದು ಬಹುಶಃ ಯಾವ ದೇಶ ಎಂದು ನಮಗೆ ಖಚಿತವಾಗಿ ತಿಳಿದಿಲ್ಲ ಆದ್ದರಿಂದ ನಾವು ಈ ರೀತಿಯಾಗಿ ನೋಡಲು ಹೆಚ್ಚಿನ ಒಳನೋಟಗಳನ್ನು ಮತ್ತು ಹೆಚ್ಚಿನ ಪರೀಕ್ಷೆಗಳನ್ನು ನಡೆಸಬೇಕಾಗಬಹುದು ಒಳನೋಟಗಳನ್ನು ನಾವು ಪಡೆಯಬಹುದು ಆರನೆಯದು ಅದು ಜನರನ್ನು ಸಾಗಿಸುತ್ತದೆ ಹೌದು ರೈಲು ಇದು ಸರಕು ಸಾಗಿಸುವ ರೈಲು ಅಲ್ಲ ಏಕೆಂದರೆ ಅದು ಜನರನ್ನು ಒಯ್ಯುತ್ತದೆ ಇದು ಆರನೇ ಒಳನೋಟ ಇದು ವೇಗದ ರೈಲು ಅತಿ ವೇಗದ ರೈಲು ಮತ್ತು ಇದು ಜಪಾನ್ನಲ್ಲಿ ಇರುತ್ತದೆ ಅದರ ಮೇಲೆ ವೆಲ್ಕಮ್ ಶಿಂಕಾನ್ಸೆನ್ ಟ್ರೈನ್ ಎಂದು ಇರುತ್ತದೆ ಹೌದು ಈಗ ಕಣ್ಣುಮುಚ್ಚಿಕೊಂಡು ಇದೇ ಎಂದು ಹೇಳುವಷ್ಟು ತುಂಬ ಸ್ಪಷ್ಟವಾಗಿದೆ ಆದ್ದರಿಂದ 7 ಒಳನೋಟಗಳೊಂದಿಗೆ ನಾವು ಮೋಡಗಳು ಗೋಡೆಗಳು ಹಲ್ಲುಗಳು ಹಾಲಿನೊಂದಿಗೆ ಪ್ರಾರಂಭಿಸಿದೆವು ನಂತರ ನಾವು ಆಂಬ್ಯುಲೆನ್ಸ್ಗೆ ಬಂದೆವು ಓಹ್ ಇವೆಲ್ಲವೂ ಸರಿ ನಾವು ನಿಜವಾಗಿ ಕತ್ತಲೆಯಲ್ಲಿ ಚಿತ್ರೀಕರಣ ಮಾಡುತ್ತಿದ್ದೇವೆ ನಾವು ನಿಜವಾದ ಉತ್ತರದಿಂದ ತುಂಬಾ ದೂರದಲ್ಲಿದ್ದೇವೆ ಹಾಗಾಗಿ ಅಂತಿಮವಾಗಿ ಅದು ಜಪಾನ್ನಲ್ಲಿ ಚಲಿಸುತ್ತದೆ ಶಿಂಕಾನ್ಸೆನ್ ರೈಲು ನಾವು ಹುಡುಕುತ್ತಿದ್ದ ಪರಿಹಾರವಾಗಿದೆ ಎಂದು ಹೇಳುತ್ತಾರೆ ಇದು ಹೌದು ಟ್ರ್ಯಾಕ್ಗಳಲ್ಲಿ ಚಲಿಸುತ್ತದೆ ಮತ್ತು ಇದು ಹಳೆಯ ಶಿಂಕಾನ್ಸೆನ್ ರೈಲಿನ ಚಿತ್ರ ಜಪಾನಿನ ಎಂಜಿನಿಯರ್ಗಳ ಉತ್ತಮ ವಿನ್ಯಾಸಗಳೊಂದಿಗೆ ಈಗ ಇದು ಹೆಚ್ಚು ನಯವಾಗಿರುತ್ತದೆ ಆದ್ದರಿಂದ ನಾವು ಹುಡುಕುತ್ತಿದ್ದ ಉತ್ತರ ಇದೆ ಮತ್ತೆ ಇಲ್ಲಿ ಕಥೆಯ ನೈತಿಕತೆಯು ಮೊದಲ ಒಳನೋಟದಲ್ಲಿಯೇ ಪರಿಹಾರಗಳಿಗೆ ಹೋಗಬೇಡಿ ನೀವು ಪರಿಹಾರಗಳಿಗೆ ಹೋಗುವ ಮೊದಲು ನಿಮ್ಮ ಬಳಕೆದಾರರು ಬಹುಶಃ ಬಯಸಿದ್ದಕ್ಕೆ ಹತ್ತಿರವಿರುವ ಮತ್ತು ಬಳಕೆದಾರರನ್ನು ಕೇಳುವ ಮೊದಲು ನೀವು ಪರಿಹಾರವನ್ನು ತಲುಪುವ ಮೊದಲು ನಿಮಗೆ ಇನ್ನೂ ಹಲವು ವೈಶಿಷ್ಟ್ಯಗಳು ಅಥವಾ ಒಳನೋಟಗಳು ಬೇಕಾಗುತ್ತವೆ ಅವರು ಈಗಾಗಲೇ ತಿಳಿದಿದ್ದರೆ ಅಥವಾ ಅವರು ನಿಮ್ಮ ತಂಡದ ಭಾಗವಾಗಿದ್ದರೆ ಇದು ಸಹಾಯ ಮಾಡುತ್ತದೆ ಅಥವಾ ಇದು ಸಹಾಯ ಮಾಡಬಹುದು ಆದರೆ ಅದನ್ನು ನೀವೇ ಕಂಡುಹಿಡಿಯಲು ಪ್ರಯತ್ನಿಸುವುದು ಮೋಜಿನ ಭಾಗವಾಗಿದೆ ಮತ್ತು ಇದು ವಿನ್ಯಾಸ ಚಿಂತಕನ ಕೆಲಸದ ಭಾಗವಾಗಿದೆ ಈಗ ನಮ್ಮ ಆಲೋಚನೆಗಳನ್ನು ಪರೀಕ್ಷಿಸಲು ನಾವು ಏನು ಮಾಡಬೇಕು ನಮ್ಮ ಆಲೋಚನೆಗಳನ್ನು ಪರೀಕ್ಷಿಸಲು ಪ್ರಾರಂಭಿಸುವ ಮೊದಲು ನಮಗೆ ಖಂಡಿತವಾಗಿ ಅಗತ್ಯವಿರುವ ಕೆಲವು ವಿಷಯಗಳು ಯಾವುವು ವೈಶಿಷ್ಟ್ಯಗಳ ಪಟ್ಟಿಯಾದ ಸಂಖ್ಯೆ 1 ರಿಂದ ಪ್ರಾರಂಭಿಸೋಣ ಆದ್ದರಿಂದ ನನ್ನ ಒಗಟಿನಲ್ಲಿ ನಾವು ನೋಡಿದಂತಹ ಎಲ್ಲಾ ವೈಶಿಷ್ಟ್ಯಗಳು ಏನು ನೀವು ವ್ಯಾಖ್ಯಾನಿಸಬೇಕು ನೀವು ಪರಿಹಾರಕ್ಕಿಂತಲೂ ಪರಿಹಾರವನ್ನು ವಿವರಿಸುತ್ತಿದ್ದೀರಿ ಪರಿಹಾರವು ಖಂಡಿತವಾಗಿಯೂ ಯಾವ ವೈಶಿಷ್ಟ್ಯಗಳನ್ನು ಹೊಂದಿದೆ ಹಾಗಾಗಿ ನೀವು ಅವುಗಳನ್ನು ಪಟ್ಟಿ ಮಾಡಬೇಕಾಗಿದೆ ಆದ್ದರಿಂದ ಅದು ನಿಮ್ಮ ಐಟಂ ಸಂಖ್ಯೆ 1 ಆಗಿರುತ್ತದೆ ಅದು ವೈಶಿಷ್ಟ್ಯಗಳ ಪಟ್ಟಿ ನೀವು ಯೋಚಿಸುವ ಎಲ್ಲಾ ವೈಶಿಷ್ಟ್ಯಗಳನ್ನು ಪಟ್ಟಿ ಮಾಡಿ ಮುಂದಿನದು ಸಹ ಊಹೆಗಳ ಪಟ್ಟಿಯ ಕೀ ನಿಮ್ಮ ಗ್ರಾಹಕರ ಬಗ್ಗೆ ನೀವು ಏನು ಊಹಿಸಿದ್ದೀರಿ ಅವರು ಪಠ್ಯದ ವಿಷಯದಲ್ಲಿ ಬುದ್ಧಿವಂತರು ಎಂದು ನೀವು ಭಾವಿಸುತ್ತೀರಿ ಅವರ ಸುತ್ತಲೂ ರಸ್ತೆ ಜಾಲಕ್ಕೆ ಪ್ರವೇಶವಿದೆ ಎಂದು ನೀವು ಭಾವಿಸುತ್ತೀರಿ ಅವರು ವರ್ಷಪೂರ್ತಿ ಹಿಮಾವೃತ ಹವಾಮಾನವನ್ನು ಹೊಂದಿದ್ದಾರೆಂದು ನೀವು ಭಾವಿಸುತ್ತೀರಿ ಅಥವಾ ವರ್ಷಪೂರ್ತಿ ಉಷ್ಣವಲಯದ ಪರಿಸ್ಥಿತಿಗಳನ್ನು ಹೊಂದಿದ್ದಾರೆಂದು ನೀವು ಭಾವಿಸುತ್ತೀರಿ ಇವುಗಳು ನಿಮ್ಮ ಕೆಲವು ಊಹೆಗಳು ನಿಜ ಅಥವಾ ಸುಳ್ಳು ಎಂದು ಹೇಳುತ್ತಿಲ್ಲ ಆದರೆ ಅವು ಊಹೆಗಳಾಗಿವೆ ನಿಮ್ಮ ಆಲೋಚನೆಗಳನ್ನು ನೀವು ಪರೀಕ್ಷಿಸಬಹುದು ಆದ್ದರಿಂದ ಇದು ನಿಮಗಾಗಿ ಊಹೆಗಳ ಪಟ್ಟಿ ಮೂರನೆಯದು ನಿಮ್ಮ ಬಳಕೆದಾರರು ಅಥವಾ ಗ್ರಾಹಕರು ವಾಸಿಸುವ ಅಥವಾ ನಿಮ್ಮ ಆಲೋಚನೆಯನ್ನು ಬಳಸುವ ಅಥವಾ ಸಹಾಯದ ಅಗತ್ಯವಿರುವ ಪರಿಸರದಲ್ಲಿ ನೀವು ನಿಜವಾಗಿಯೂ ಈ ಪ್ರಯೋಗಗಳನ್ನು ಅಥವಾ ಪರೀಕ್ಷೆಯನ್ನು ನಿರ್ವಹಿಸುತ್ತೀರಿ ಮತ್ತು ಅಲ್ಲಿಯೇ ನೀವು ನಿಮ್ಮ ಆಲೋಚನೆಯನ್ನು ತೆಗೆದುಕೊಳ್ಳಲಿದ್ದೀರಿ ನಿಮ್ಮ ಪರೀಕ್ಷೆಯನ್ನು ಲ್ಯಾಬ್ ಪರಿಸ್ಥಿತಿಗಳಲ್ಲಿ ನಿಯಂತ್ರಿತ ಪರಿಸರದಲ್ಲಿ ಮಾಡಬಹುದು ಆದರೆ ಇದು ಸೀಮಿತ ಯಶಸ್ಸು ಅಥವಾ ಸೀಮಿತ ಅನ್ವಯಿಕತೆಯನ್ನು ಹೊಂದಿದೆ ಪುಡಿಂಗ್ನ ನಿಜವಾದ ಪುರಾವೆ ಎಂದರೆ ನೀವು ನಿಜವಾಗಿಯೂ ಅವರ ಪರಿಸರಕ್ಕೆ ಹೋಗಿ ಅಲ್ಲಿ ನಿಮ್ಮ ಪರೀಕ್ಷೆಯನ್ನು ಮಾಡಿದಾಗ ಅದು ನಿಮ್ಮ ಸ್ವಂತ ಉತ್ತಮ ಪರಿಸ್ಥಿತಿಗಳಲ್ಲಿ ನೀವು ಮಾಡುವಾಗ ನೀವು ಏನು ಮಾಡುತ್ತೀರಿ ಎಂಬುದಕ್ಕೆ ಹೋಲಿಸಿದರೆ ನಿಮಗೆ ಹೆಚ್ಚು ಒಳನೋಟಗಳನ್ನು ಮತ್ತು ಹೆಚ್ಚು ಉತ್ಕೃಷ್ಟ ಒಳನೋಟಗಳನ್ನು ನೀಡುತ್ತದೆ ಆದ್ದರಿಂದ ಇವುಗಳು ನಿಮಗೆ ಅಗತ್ಯವಿರುವ ಕೆಲವು ಷರತ್ತುಗಳು ನೀವು ಪರೀಕ್ಷಿಸಲು ಹೊರಡುವ ಮೊದಲು ನಿಮಗೆ ಅಗತ್ಯವಿರುವ ವಿಷಯಗಳು ಮುಂದೆ ನಮಗೆ ಬೇಕಾಗಿರುವುದು ಮೂಲಮಾದರಿಗಳು ಮೂಲಮಾದರಿಗಳು ಯಾವುವು ಅವುಗಳು ನಿಮ್ಮ ಸ್ವಂತ ಕೈಯಿಂದ ಮಾಡುವ ಅಥವಾ ಕಾಗದದ ತುಂಡಿನ ಮೇಲೆ ಪ್ರತಿನಿಧಿಸುವ ಅಥವಾ ಪೆನ್ ಮತ್ತು ಕಾಗದದಿಂದ ಅಗ್ಗವಾಗುವಂತೆ ಜಂಕ್ ಸುತ್ತಲೂ ಮಲಗಿರುವಂತಹ ವಸ್ತುಗಳನ್ನು ಹೊಂದಿರುವ ಕೆಲವು ಬಿಲ್ಡಿಂಗ್ ಬ್ಲಾಕ್ಗಳನ್ನು ಬಳಸಿ ಮಾಡುವಂತಹ ವಸ್ತುಗಳು ಅದು ಬಳಸಿದ ಪ್ಲೇಟ್ಗಳಂತೆ ಮಲಗಿದೆ ಮೂಲಮಾದರಿಗಳ ಕೆಲವು ಉದಾಹರಣೆಗಳನ್ನು ನೀವು ಪರದೆಯ ಮೇಲೆ ನೋಡಬಹುದು ಈ ಸಾಫ್ಟ್ವೇರ್ ಜಗತ್ತಿನಲ್ಲಿ ಇದು ವೈರ್ಫ್ರೇಮ್ ರೇಖಾಚಿತ್ರಗಳಾಗಿರಬಹುದು ಏಕೆಂದರೆ ಅದನ್ನು ನಿಮ್ಮ ಬಳಕೆದಾರರು ಏನು ನೋಡಬಹುದೆಂದು ಪ್ರತಿನಿಧಿಸುವ ರೇಖಾಚಿತ್ರಗಳು ಎಂದು ಕರೆಯುತ್ತಾರೆ ಈ ನೋಟವನ್ನು ಬಳಸಲು ಹೊರಟಿರುವ ನಿಮ್ಮ ವ್ಯಕ್ತಿ ಇದು ಒಂದು ರೀತಿಯ ಸೇವೆಯ ವಿಷಯವಾಗಿದ್ದರೆ ಅದು ಬ್ಯಾಂಕ್ ಆಗಿದೆ ನೀವು ಅದನ್ನು ಶಾಲೆಗಾಗಿ ವಿನ್ಯಾಸಗೊಳಿಸುತ್ತಿದ್ದೀರಿ ನಿಮ್ಮ ಆಸಕ್ತ ವ್ಯಕ್ತಿ ಎಲ್ಲಿ ಹೋಗುತ್ತಾನೆ ನಿಮ್ಮ ಕಲ್ಪನೆಯನ್ನು ಕಾರ್ಯಗತಗೊಳಿಸಿದಾಗ ಅವರ ಜೀವನ ಹೇಗಿರುತ್ತದೆ ಎಂದು ಊಹಿಸಲು ಸಹಾಯ ಮಾಡಲು ಮತ್ತು ಅದನ್ನು ನಿಮ್ಮ ಬಳಕೆದಾರರ ಬಳಿಗೆ ಕೊಂಡೊಯ್ಯಲು ಮತ್ತು ಅವರಿಗೆ ತೋರಿಸಲು ಇದು ಏನಾದರೂ ಇರುತ್ತದೆ ಮತ್ತು ನೀವು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲು ಸಾಧ್ಯವಾದರೆ ಮತ್ತು ಅವರು ನಿಜವಾಗಿಯೂ ಈ ರೀತಿಯಲ್ಲಿ ಏನೂ ಇಲ್ಲ ನೆಲದ ಮೇಲೆ ಚಾಕ್ ರೇಖಾಚಿತ್ರಗಳು ಅವರಿಗೆ ಸಹಾಯ ಮಾಡಬಹುದು ನಿಮ್ಮ ಪರಿಕಲ್ಪನೆಯ ಮೂಲಕ ಮಾರ್ಗದರ್ಶನ ಮಾಡಬಹುದು ಅಗ್ಗದ ಮತ್ತು ಮಾಡಲು ಸುಲಭವಾದ ಎಲ್ಲಾ ರೀತಿಯ ಅಣಕುಗಳು ಇಲ್ಲಿ ಸೂಕ್ತವಾಗಿರುತ್ತದೆ ಜನರು ಅಲ್ಯೂಮಿನಿಯಂ ಫಾಯಿಲ್ಗಳನ್ನು ಬಳಸುವುದನ್ನು ನಾನು ನೋಡಿದ್ದೇನೆ ಅವರು ಆಹಾರದ ಪೊಟ್ಟಣಗಳಲ್ಲಿ ಬಳಸುವುದನ್ನು ನಾನು ನೋಡಿದ್ದೇನೆ ಸುತ್ತಲೂ ಬಿದ್ದಿರುವ ಪೆಟ್ಟಿಗೆಗಳ ಮೇಲೆ ಮಲಗಿರುವ ಮತ್ತು ಅವುಗಳನ್ನು ಕಟ್ಟಿಹಾಕಲು ನೀವು ರಬ್ಬರ್ ಬ್ಯಾಂಡ್ಗಳನ್ನು ಎಳೆಯಬಹುದು ಕಲ್ಪನೆಯನ್ನು ಪ್ರತಿನಿಧಿಸುವದನ್ನು ಪಡೆಯಲು ನೀವು ಕಂಡುಕೊಳ್ಳುವುದು ಯಾವುದು ನಿಮ್ಮ ಸ್ವಂತ ತಂಡದಲ್ಲಿ ನಿಮ್ಮ ಆಲೋಚನೆಯನ್ನು ಪ್ರತಿನಿಧಿಸಲು ಇದು ನಿಜವಾಗಿಯೂ ಉಪಯುಕ್ತವಾಗಿದೆಯೇ ಅಥವಾ ನೀವು ಅದನ್ನು ಮತ್ತೊಂದು ತಂಡಕ್ಕೆ ತೋರಿಸಲು ಬಯಸುತ್ತೀರಾ ಅವರು ಇದೇ ರೀತಿಯ ಪರಿಕಲ್ಪನೆಯನ್ನು ವಿನ್ಯಾಸಗೊಳಿಸುತ್ತಿದ್ದಾರೆ ಆದ್ದರಿಂದ ಅವರು ಅರ್ಥಮಾಡಿಕೊಳ್ಳಬಹುದು ಮತ್ತು ನಂತರ ಬಂದು ಹೇಳಬಹುದು ಓಹ್ ನಾವು ಇದನ್ನು ಮಾಡಬಹುದಿತ್ತು ಮತ್ತು ನೀವು ಅದನ್ನು ಸಹ ಬದಲಾಯಿಸಬಹುದು ಆದ್ದರಿಂದ ಮೂಲಮಾದರಿಗಳು ಅನೇಕ ವಿಷಯಗಳಿಗೆ ಉಪಯುಕ್ತವಾಗಿವೆ ಒಂದು ನಿಮ್ಮದೇ ಆದದನ್ನು ಪ್ರದರ್ಶಿಸುವುದು ಆದ್ದರಿಂದ ಇದು ಮೂಲಮಾದರಿಯಾಗಿದೆ ಮೂಲಮಾದರಿಯ ಬಗ್ಗೆ ಅಂತರ್ಜಾಲದಲ್ಲಿ ಕೋರ್ಸ್ಗಳಿವೆ ಆದ್ದರಿಂದ ನಾವು ಅದನ್ನು ಇಲ್ಲಿ ಮಾಡಲು ಹೋಗುವುದಿಲ್ಲ ಆದರೆ ಪೆನ್ ಮತ್ತು ಪೇಪರ್ನೊಂದಿಗೆ ಸರಳವಾಗಿ ಪ್ರಾರಂಭಿಸಿ ಎಂದು ನಾನು ಹೇಳುತ್ತೇನೆ ಅಥವಾ ನೀವು ಪವರ್ಪಾಯಿಂಟ್ ಅಥವಾ ನಿಮ್ಮ ನೆಚ್ಚಿನ ಯಾವುದೇ ಸಾಫ್ಟ್ವೇರ್ನಲ್ಲಿ ಹೇಳಲು ಬಳಸಿದರೆ ನಿಮ್ಮ ಆಲೋಚನೆಯನ್ನು ಪ್ರತಿನಿಧಿಸಲು ನೀವು ಅದನ್ನು ಬಳಸಬಹುದು ಮತ್ತು ಅದು ಸಾಧ್ಯ ಯಾವುದಕ್ಕೂ ಇರಲಿ ಆದ್ದರಿಂದ ಮುಂದಿನದು ನೀವು ಮಾಡಬೇಕಾದ ಕ್ಷೇತ್ರಕಾರ್ಯ ಆದ್ದರಿಂದ ಈ ಸ್ಲೈಡ್ನಲ್ಲಿ ನೀವು ಕ್ಷೇತ್ರಕಾರ್ಯದ ದೃಷ್ಟಿಯಿಂದ ನೋಡಬಹುದಾದ ಪಟ್ಟಿಯನ್ನು ಹೊಂದಿದೆ ಆದ್ದರಿಂದ ಅದರ ಮೊದಲ ಹೆಜ್ಜೆ ನಿಮ್ಮ ಆಲೋಚನೆಯ ತ್ವರಿತ ಮೂಲಮಾದರಿಯನ್ನು ತಯಾರಿಸುವುದು ಮತ್ತು ಅದನ್ನು ನಿಮ್ಮ ಗ್ರಾಹಕರು ಅಥವಾ ನಿಮ್ಮ ಬಳಕೆದಾರರೊಂದಿಗೆ ಪರೀಕ್ಷಿಸುವುದು ನೀವು ಸ್ಕೆಚಿಂಗ್ ಪೇಪರ್ ಮಾದರಿಗಳು ವೈರ್ಫ್ರೇಮ್ಗಳು ಗ್ರಾಹಕರ ಮುಂದೆ ಪಾತ್ರವಹಿಸುವ ಮೂಲಕ ಅದನ್ನು ಸಾಧಿಸಬಹುದು ಹಾಗಾಗಿ ನಾನು ಮೊದಲೇ ಮಾತನಾಡುತ್ತಿದ್ದೆ ಈಗ ನೀವು ನಿಮ್ಮ ಮೂಲಮಾದರಿಯನ್ನು ಗ್ರಾಹಕರಿಗೆ ಕೊಂಡೊಯ್ಯಬೇಕು ಮತ್ತು ಅವರು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಗಮನಿಸಬೇಕು ಆದ್ದರಿಂದ ನಿಮ್ಮ ವೀಕ್ಷಣೆಗೆ ಅದು ಮುಖ್ಯವಾಗಿದೆ ಗ್ರಾಹಕರು ಮೂಲಮಾದರಿಯೊಂದಿಗೆ ಸಂವಹನ ನಡೆಸುತ್ತಾರೆ ನೀವು ಅವರಿಗೆ ಮೂಲಮಾದರಿಯನ್ನು ತೋರಿಸಿದರೆ ಮತ್ತು ಹೇ ಈ ರೀತಿ ಹೇಗೆ ಕಾಣುತ್ತದೆ ಅವರು ಬಹುಶಃ ನಿಮ್ಮನ್ನು ದೂಷಣೆ ಮಾಡಬಾರದು ಅವರು ಬಹುಶಃ ಹೌದು ಇದು ಒಳ್ಳೆಯ ಕೆಲಸ ಎಂದು ಹೇಳುತ್ತಾರೆ ನಿಮ್ಮ ಉತ್ಪನ್ನವನ್ನು ತಯಾರಿಸುವುದು ನಿಮಗೆ ತಿಳಿದಿದೆ ಅದಕ್ಕಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಅದು ಬಹುಶಃ ಸಾಕಷ್ಟು ಪುರಾವೆ ಅಲ್ಲ ಅವರು ಅದರೊಂದಿಗೆ ಸಂವಹನ ನಡೆಸುತ್ತಿದ್ದರೆ ಮತ್ತು ನೀವು ಗಮನಿಸಿದರೆ ಮತ್ತು ಕಂಡುಹಿಡಿಯಿರಿ ಮತ್ತು ಮೇಲಾಗಿ ನೀವು ಅವರ ಪ್ರತಿಕ್ರಿಯೆಗಳನ್ನು ವಿಡಿಯೋಗ್ರಾಫ್ ಮಾಡಲು ಅಥವಾ ಛಾಯಾಚಿತ್ರ ಮಾಡಲು ಸಾಧ್ಯವಾದರೆ ಅವರು ಅದನ್ನು ಅವರ ಅನುಮತಿಯೊಂದಿಗೆ ಹೇಗೆ ಮಾಡುತ್ತಾರೆ ಮತ್ತು ನೀವು ಮನೆಗೆ ಹಿಂತಿರುಗಿ ಮತ್ತು ನೀವು ನೋಡಿದ್ದನ್ನು ವಿಶ್ಲೇಷಿಸಿ ನೀವು ಗಮನಿಸಿದ್ದನ್ನು ಮತ್ತು ಇದರಲ್ಲಿ ನಾವು ಏನು ಬದಲಾಯಿಸುತ್ತೇವೆ ಯಾವ ಕೆಲಸ ಮತ್ತು ನಿಮ್ಮ ಮೂಲಮಾದರಿಯೊಂದಿಗೆ ಏನು ಕೆಲಸ ಮಾಡಲಿಲ್ಲ ಎಂಬುದರ ಕುರಿತು ನಿಮ್ಮ ಕರೆಯನ್ನು ತೆಗೆದುಕೊಳ್ಳಿ ಮೂಲಮಾದರಿ ಮತ್ತು ನಿಮ್ಮ ಕ್ಷೇತ್ರಕಾರ್ಯದ ದೃಷ್ಟಿಯಿಂದ ಅದು ಬಹುಶಃ ಉತ್ತಮವಾಗಿದೆ ಆದ್ದರಿಂದ ಇದು ಸಾಕಷ್ಟು ಯೋಜನೆ ಶ್ರಮವನ್ನು ತೆಗೆದುಕೊಳ್ಳುತ್ತದೆ ಮತ್ತು ನಿಮ್ಮ ಗ್ರಾಹಕರೊಂದಿಗೆ ಸಂವಹನ ನಡೆಸುವುದು ನಿಮಗೆ ತಿಳಿದಿದೆ ಬಹುಶಃ ಕೆಲವೊಮ್ಮೆ ಅಪರಿಚಿತರೊಂದಿಗೆ ಸಹ ಇರಬಹುದು ಆದರೆ ಅದು ಯೋಗ್ಯವಾಗಿರುತ್ತದೆ ಅದು ಖಂಡಿತವಾಗಿಯೂ ಯೋಗ್ಯವಾಗಿರುತ್ತದೆ ನಮ್ಮ ಡೆಮೊ ವಿಭಾಗದಲ್ಲಿ ನೀವು ತುಂಬಾ ಉತ್ಸಾಹದಿಂದ ಅನುಸರಿಸುತ್ತಿರುವಿರಿ ಎಂದು ನಾವು ತೋರಿಸುತ್ತೇವೆ ಆದ್ದರಿಂದ ಜನರು ಅದನ್ನು ಹೇಗೆ ಮಾಡಿದ್ದಾರೆಂದು ಅದು ನಿಮಗೆ ತಿಳಿಸುತ್ತದೆ ಮತ್ತು ಈ ಮೂಲಮಾದರಿಯನ್ನು ನೀವು ಹೇಗೆ ಮಾಡಬಹುದು ಅಥವಾ ಅದರ ಕ್ಷೇತ್ರ ಕಾರ್ಯದ ಭಾಗ ಮೂಲಮಾದರಿಯ ಹಂತವನ್ನು ನೀವು ಅಲ್ಲಿಂದ ಸುಳಿವುಗಳನ್ನು ತೆಗೆದುಕೊಳ್ಳಬಹುದು ಇದು ಒಂದು ಸಣ್ಣ ಪ್ರಕ್ರಿಯೆಯಲ್ಲ ಆದರೆ ಇದು ಪುನರಾವರ್ತನೆಯ ಪ್ರಕ್ರಿಯೆ ಮತ್ತು ಹಲವು ಬಾರಿ ಸಂಭವಿಸುತ್ತದೆ ಆದ್ದರಿಂದ ನಿಮಗೆ ಆಸಕ್ತಿ ಇದ್ದರೆ ನೀವು ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋಗಬಹುದು ಮತ್ತು ಗಮನಿಸಬಹುದು ಮತ್ತು ನೀವು 4 ಹಂತಗಳೆಂದು ವಿವರಿಸುವ ಯಾವುದಕ್ಕೂ ಹಿಂತಿರುಗಬಹುದು ನೀವು ನಿಜವಾಗಿ ಹಿಂತಿರುಗಬಹುದು ಅವರನ್ನು ಸಂದರ್ಶಿಸಬಹುದು ಕೆಲವು ಒಳನೋಟಗಳನ್ನು ಪಡೆಯಬಹುದು ನೀವು ಗ್ರಾಹಕರೊಂದಿಗೆ ಅನುಭೂತಿ ಹೊಂದಿದ್ದೀರಿ ಈ ಹೊಸ ಗ್ರಾಹಕ ಪ್ರಯಾಣ ಮತ್ತು ಗ್ರಾಹಕರು ಇದನ್ನು ಏಕೆ ಮಾಡಿದರು ಬಳಕೆದಾರರು ಇದನ್ನು ಏಕೆ ಮಾಡಿದರು ಅವರು ಇದನ್ನು ಏಕೆ ಮಾಡಿದ್ದಾರೆ ನೀವು ಬಹು ಏಕೆ ವಿಶ್ಲೇಷಣೆ ಮಾಡಬಹುದು ನಿಮ್ಮ ಮೂಲಮಾದರಿಯೊಂದಿಗೆ ಆಸಕ್ತಿಯ ಸಂಘರ್ಷವನ್ನು ಪಡೆಯಬಹುದು ನಿಮ್ಮ ಕೆಲಸಗಳನ್ನು ಮತ್ತು ನಿಮ್ಮ ಬಳಕೆದಾರ ಮಾಡುವ ಹೊಸ ವಿಧಾನ ಮತ್ತು ಅವುಗಳಿಗೆ ಕಾರಣವಾಗುವ ನಿಜವಾದ ಕಾರಣ ಏನು ಎಂದು ಕಂಡುಹಿಡಿಯಿರಿ ಆದ್ದರಿಂದ ಇದು ಬಹು ಹಂತದ ಪ್ರಕ್ರಿಯೆಯಾಗಿದ್ದು ಆ ಸಮಸ್ಯೆಯನ್ನು ಪರಿಹರಿಸಿ ಮತ್ತು ಅದನ್ನು ನಿಮ್ಮ ಮೂಲಮಾದರಿಯಲ್ಲಿ ಮಾರ್ಪಡಿಸಿ ನೀವು ಅನೇಕ ಮೂಲಮಾದರಿಗಳನ್ನು ಹೊಂದಬಹುದು ಮತ್ತು ನಾನು ಅನೇಕ ಆಲೋಚನೆಗಳನ್ನು ಮೂಲಮಾದರಿಗಳಾಗಿ ಮಾಡುವುದನ್ನು ತಡೆಯುವುದಿಲ್ಲ ಇದನ್ನೆಲ್ಲ ಮಾಡಲು ಸ್ವಲ್ಪ ಹೆಚ್ಚು ಶ್ರಮ ಮತ್ತು ಸ್ವಲ್ಪ ಹೆಚ್ಚು ಯೋಜನೆ ಬೇಕಾಗುತ್ತದೆ ಆದ್ದರಿಂದ ನೀವು ಇದನ್ನು ಮೊದಲ ಬಾರಿಗೆ ಮಾಡುತ್ತಿದ್ದರೆ ಪ್ರಾರಂಭಿಸಲು ಈ ಪ್ರಕ್ರಿಯೆಯನ್ನು ನೀವು ಕೈಗೆತ್ತಿಕೊಳ್ಳಲು ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಕೆಲವು ಬಾರಿ ಪ್ರಯತ್ನಿಸಲು ಒಂದು ಮೂಲಮಾದರಿಯನ್ನು ಕೆಲವು ಗ್ರಾಹಕರಿಗೆ ಕರೆದೊಯ್ಯುವಂತೆ ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ ನಿಮಗೆ ಗೊತ್ತಿಲ್ಲದ ಜನರ ಬಳಿಗೆ ಹೋಗಿ ಮತ್ತು ಅದರೊಂದಿಗೆ ಪ್ರಾರಂಭಿಸಿ ಹಾಗಾಗಿ ನಾನು ಅದರ ಮೂಲಕ ಹೋಗಿದ್ದೇನೆ ಮತ್ತು ಅದು ತುಂಬಾ ಉಪಯುಕ್ತವಾಗಿದೆ ಎಂದು ನಾನು ಕಂಡುಕೊಂಡಿದ್ದೇನೆ ನೀವು ಅದನ್ನು ಅದೇ ರೀತಿ ಮಾಡಬಹುದು ಈ ಸಂಪೂರ್ಣ ವಿಷಯವನ್ನು ತೀರ್ಮಾನಿಸಲು ನಾನು ನಿಮಗೆ ಫ್ರ್ಯಾಕ್ಟಲ್ನ ಆಸಕ್ತಿದಾಯಕ ಚಿತ್ರವನ್ನು ತೋರಿಸುತ್ತಿದ್ದೇನೆ ಇದನ್ನು ಫ್ರ್ಯಾಕ್ಟಲ್ ಎಂದು ಕರೆಯಲಾಗುತ್ತದೆ ಇದರ ಪುನರಾವರ್ತನೆ ಅದರ ಬಹು ಬಹು ಚಕ್ರ ಪುನರಾವರ್ತನೆ ಮತ್ತು ಕೊನೆಯಲ್ಲಿ ನೀವು ಈ ರೀತಿಯ ಸುಂದರವಾದ ಚಿತ್ರವನ್ನು ಪಡೆಯುತ್ತೀರಿ ಕೇವಲ ಪುನರಾವರ್ತನೆಗಳಿಂದ ಮಾಡಲ್ಪಟ್ಟಿದೆ ಮತ್ತು ನೀವು ಮತ್ತೆ ಮತ್ತೆ ಮಾಡುವಿರಿ ಮತ್ತು ನೀವು ಈ ರೀತಿಯ ಮಾದರಿಯನ್ನು ಪಡೆಯುತ್ತೀರಿ ಪರೀಕ್ಷೆಯೊಂದಿಗೆ ಅದೃಷ್ಟ ಇದು ವಿನ್ಯಾಸ ಚಿಂತನೆಯ ಒಂದು ಉತ್ತೇಜಕ ಭಾಗವಾಗಿದೆ ಮತ್ತು ಅದು ಕೊನೆಯದು ಆದರೆ ಅದು ಕೊನೆಯದಾಗಿರಬೇಕಾಗಿಲ್ಲ ಇದು ನಿಮಗೆ ಉತ್ತಮ ಆರಂಭವಾಗಬಹುದು ನೀವು ಹಿಂತಿರುಗಿ ನಿಮ್ಮ ಮುಂದಿನ ಉತ್ಪನ್ನ ಅಥವಾ ಮುಂದೆ ಮಾಡಬಹುದುದಾದ ಉತ್ತೇಜಕ ಉತ್ಪನ್ನ ಅಥವಾ ಮುಂದಿನ ಉತ್ತೇಜಕ ಸೇವೆ ಮತ್ತು ಸಹಾಯದ ಅಗತ್ಯವಿರುವ ಯಾರಿಗಾದರೂ ಸಹಾಯ ಮಾಡಿ ಆದ್ದರಿಂದ ಅದೃಷ್ಟ ಮತ್ತು ಮುಂದಿನ ಬಾರಿ ನಿಮ್ಮನ್ನು ನೋಡೋಣ